ಇಂಜಿನಿಯರಿಂಗ್ ಗಣಿತ I ಕುರಿತು ಉಪನ್ಯಾಸಗಳಿಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಇಂದು ನಾವು ಟೇಲರ್ನ ಬಹುಪದ ಮತ್ತು ಟೇಲರ್ ಸರಣಿಯನ್ನು Taylor's Polynomial and Taylor Series ಕಲಿಯೋಣ ಆದ್ದರಿಂದ ಇವು ನೀವು ಒಳಗೊಳ್ಳುವ ವಿಷಯಗಳು ಟೇಲರ್ನ ಪಾಲಿನೋಮಿಯಲ್ನೊಂದಿಗೆ ಬಹುಪದದೊಂದಿಗೆ ಪ್ರಾರಂಭಗೊಂಡು ಬಳಿಕ ಟೇಲರ್ನ ಪಾಲಿನೋಮಿಯಲ್ನಿಂದ ಬಹುಪದದಿಂದ ಟೇಲರ್ ಸೀರೀಸ್ ಸರಣಿಗೆ ಹಿಂತಿರುಗುತ್ತವೆ ಮತ್ತು ಕೆಲವು ಉದಾಹರಣೆಗಳನ್ನು ಒಳಗೊಂಡಿದೆ ಈ ಟೇಲರ್ನ ಸೂತ್ರವು ಸರಾಸರಿ ಮೌಲ್ಯ ಪ್ರಮೇಯ ಅಥವಾ ಕಳೆದ ಉಪನ್ಯಾಸದಲ್ಲಿ ನಾವು ಕಲಿತ ಕೌಚಿಯ ಸರಾಸರಿ ಮೌಲ್ಯ ಪ್ರಮೇಯದ ಸಾಮಾನ್ಯೀಕರಣ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಫಂಕ್ಷನ್ ಕಾರ್ಯವು ಪ್ಲಸ್ 1 ವರೆಗಿನ ಎಲ್ಲಾ ಉತ್ಪನ್ನಗಳನ್ನು ಹೊಂದಿದೆ ಎಂದು ಭಾವಿಸೋಣ ಪಾಯಿಂಟ್ ನ್ನು ಹೊಂದಿರುವ ಕೆಲವು ಇಂಟರ್ವಲ್ ನಲ್ಲಿ ಮಧ್ಯಂತರದಲ್ಲಿ ಅದು ಆಗಿರುತ್ತದೆ ಹೀಗಾಗಿ ನಾವು ಕಂಡು ಹಿಡಿಯುವ ಈ ಡಿಗ್ರಿಯ ಪದವಿಯನ್ನುಳ್ಳ ಪಾಲಿನೋಮಿಯಲ್ ನ ಮೌಲ್ಯವು ಶೂನ್ಯ ಆದಾಗ ಫಂಕ್ಷನ್ ಮೌಲ್ಯ ಗೆ ಸರಿಸಮಾನವಾಗಿರಬೇಕು ಎರಡನೇಯದಾಗಿ ಈ ಪಾಲಿನೋಮಿಯಲ್ ನ ಮೊದಲ ಉತ್ಪನ್ನವು ಫಂಕ್ಷನ್ನನ ಮೊದಲನೇ ಉತ್ಪನ್ನಕೆ ನಲ್ಲಿ ಸರಿಸಮಾನವಾಗಿರಬೇಕು ಮೂರನೆಯದಾಗಿ ಈ ಪಾಲಿನೋಮಿಯಲ್ನ ಎರಡನೇ ಉತ್ಪನ್ನವು ಅನ್ನುವುದು ಆಗಿದ್ದಾಗ ಫಂಕ್ಷನ್ನನ ಎರಡನೇ ಉತ್ಪನ್ನಕೆ ಸರಿಸಮಾನವಾಗಿರಬೇಕು ಮತ್ತು ಮುಂದುವರಿಯುತ್ತದೆ ಆದ್ದರಿಂದ ನಾವು ಮೂಲತಃ ಈ ಎಲ್ಲಾ ಉತ್ಪನ್ನಗಳು ಫಂಕ್ಷನ್ನನ ಮೌಲ್ಯವು ಕಾರ್ಯವು ಸ್ವತಃ ಮೊದಲ ವ್ಯುತ್ಪನ್ನ ಎರಡನೆಯ ವ್ಯುತ್ಪನ್ನ th ವ್ಯುತ್ಪನ್ನಗಳನ್ನ ಪಾಲಿನೋಮಿಯಲ್ನ ಬಹುಪದದ ಉತ್ಪನ್ನಕ್ಕೆ ಸಮಾನವಾಗಿವೆ ಎಂದು ಭಾವಿಸೋಣ ಆದ್ದರಿಂದ ಈ ಷರತ್ತುಗಳನ್ನು ಹೊಂದಿರುವ ನಾವು ಅಂತಹ ಬಹುಪದದಿಂದ ಏನನ್ನು ನಿರೀಕ್ಷಿಸುತ್ತೇವೆ ನಾವು ಅಂತಹ ಪಾಲಿನೋಮಿಯಲನ್ನು ಬಹುಪದವನ್ನು ನಿರ್ಮಿಸಿದರೆ ಆಗ ಅದು ಫಂಕ್ಷನ್ನ ಕಾರ್ಯ ನ ಮೌಲ್ಯಕೆ ಸ್ವಾಭಾವಿಕವಾಗಿ ಆದಾಗ ಸಮಾನವಾಗಿರಬೇಕು ಆದ್ದರಿಂದ ನಲ್ಲಿ ಹಲವಾರು ಉತ್ಪನ್ನಗಳು 2 ರಿಂದ ಆದೇಶದವರೆಗಿನ ಎಲ್ಲಾ ಉತ್ಪನ್ನಗಳ ಮೌಲ್ಯಗಳು ಸರಿಸಮಾನವಾಗಿರಬೇಕು ಆದರೆ ಸಾಮಾನ್ಯವಾಗಿ ನಾವು ಪರಿಸ್ಥಿತಿಗಳ ಕಾರಣದಿಂದಾಗಿ ಈ ಡಿಗ್ರಿನ ಪದವಿಯನ್ನುಳ್ಳ ಪಾಲಿನೋಮಿಯಲ್ ಬಹುಪದವು ಹೇಗಾದರೂ ಕೆಲವು ರೂಪದಲ್ಲಿ ಫಂಕ್ಷನ್ನ ಅನ್ನು ಕಾರ್ಯ ಎಫ್ ಅನ್ನು ಪ್ರತಿನಿಧಿಸುತ್ತದೆ ಎಂದು ನಿರೀಕ್ಷಿಸುತ್ತೇವೆ ಆದ್ದರಿಂದ ಅಂತಹ ಬಹುಪದವನ್ನು ಹೇಗೆ ನಿರ್ಮಿಸುವುದು ಎಂದು ಪ್ರಶ್ನೆ ಆದ್ದರಿಂದ ನಾವು ಇಲ್ಲಿ ಡಿಗ್ರಿ ಯುಳ್ಳ ಪದವಿಯನ್ನುಳ್ಳ ಪಾಲಿನೋಮಿಯಲ್ನ್ನು ಬಹುಪದವನ್ನು ತೆಗೆದುಕೊಳ್ಳೋಣ ಇಲ್ಲಿ ಕಾನ್ಸ್ಟೆಂಟ್ ಅಜ್ಞಾತ ಮತ್ತು ಗಳನ್ನು ಮೌಲ್ಯಮಾಪನ ಮಾಡುವ ಅನುಕೂಲತೆಗಾಗಿ ನಾವು ವಿಶೇಷ ರೂಪದಲ್ಲಿ ಪಾಲಿನೋಮಿಯಲ್ನ್ನು ಬಹುಪದವನ್ನು ತೆಗೆದುಕೊಂಡಿದ್ದೇವೆ ಆದರೆ ಡಿಗ್ರಿ n ನ ಯಾವುದೇ ಸಾಮಾನ್ಯ ಪಾಲಿನೋಮಿಯಲ್ನ್ನು ಬಹುಪದವನ್ನು ಸಹ ಉಹಿಸಬಹುದು ಆದ್ದರಿಂದ ಈಗ ಈ ಗುಣಾಂಕ ಗಳನ್ನು ಹುಡುಕಲು ನಾವು ಹಾಕಿರುವ ಷರತ್ತುಗಳನ್ನು ಆಧರಿಸಿ ಅಥವಾ ಪಾಲಿನೋಮಿಯಲ್ನ ಬಹುಪದದ th ಉತ್ಪನ್ನದ ಮೌಲ್ಯವು ಸ್ವಾಭಾವಿಕವಾಗಿ ಆಗಿದ್ದಾಗ ಅದು ಫಂಕ್ಷನ್ನ ನ ಅದೇ ಉತ್ಪನ್ನದ ಮತ್ತು ಅದೇ ಹಂತದಲ್ಲಿನ ಮೌಲ್ಯಕ್ಕೆ ಸಮಾನವಾಗಿರಬೇಕು ಈ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಪಾಲಿನೋಮಿಯಲ್ನ ಬಹುಪದದ ಮೊದಲ ಉತ್ಪನ್ನವು ಪಾಲಿನೋಮಿಯಲ್ಲೇ ಆಗಿದ್ದು ಹಾಗೂ ಅದರ ಮೊದಲ ಪದವು ಸ್ಥಿರವಾಗಿರುದರಿಂದ ಅದರ ಉತ್ಪನ್ನವು 0 ಆಗಿರುತ್ತದೆ ಮತ್ತು ಇಲ್ಲಿ ಎರಡನೇ ಪದದಲ್ಲಿ ಇರುವುದರಿಂದ ಅದರ ಉತ್ಪನ್ನವು ಆಗಿರುತ್ತದೆ ಅದೇ ರೀತಿ ಇಲ್ಲಿಂದ ನಾವು ಅನ್ನು ಪಡೆಯುತ್ತೇವೆ ನಂತರ ನಾವು ಅನ್ನು ಪಡೆಯುತ್ತೇವೆ ಹಾಗೂ ಮುಂದುವರೆಯುತ್ತದೆ ನಾವು ಎರಡನೆಯ ವ್ಯುತ್ಪನ್ನಕ್ಕಿಂತ ಮುಂದುವರೆದಾಗ ಅಂದರೆ ಈ ಮೊದಲ ವ್ಯುತ್ಪನ್ನವನ್ನು ನಾವು ಮತ್ತೊಮ್ಮೆ ಡಿಫರೆನ್ಸಿಯಟ್ ಮಾಡಿದಾಗ ಗಳನ್ನು ಪಡೆಯುತ್ತೇವೆ ಮತ್ತು ಹೀಗೆ ಈ ಪ್ರಕ್ರಿಯೆಯನ್ನು ಮತ್ತಷ್ಟು ಪುನರಾವರ್ತಿಸಿ ನೇ ಆದೇಶದ ವ್ಯುತ್ಪನ್ನ ಗಳನ್ನು ಪಡೆಯುತ್ತೇವೆ ಇಲ್ಲಿ ಪಾಲಿನೋಮಿಯಲ್ ಬಹುಪದದ th ಡಿಗ್ರಿ ಪದವಿ ಆಗಿರುವುದರಿಂದ ಅದರ th ವ್ಯುತ್ಪನ್ನ ಸ್ಥಿರ ವಾಗಿರುತ್ತದೆ ಹಾಗೂ ಇಲ್ಲಿ ಅದು ಆಗಿರುತ್ತದೆ ಮತ್ತು ಗುಣಾಂಕ ಇಲ್ಲಿ ಎಕ್ಸ್ಪ್ರೆಶನ್ ಅಭಿವ್ಯಕ್ತಿಯ ರೂಪದಲ್ಲಿ ಬರುತ್ತದೆ ಹಾಗೂ ಯಾವುದೇ ಪದ ಇರುವುದಿಲ್ಲ ಏಕೆಂದರೆ ಪಾಲಿನೋಮಿಯಲ್ ಬಹುಪದದ th ಡಿಗ್ರಿ ಪದವಿ ಆಗಿದ್ದು ಅದನ್ನ ಬಾರಿ ಡಿಫರೆನ್ಸಿಯಟ್ ಮಾಡಿರುತ್ತೇವೆ ಆದ್ದರಿಂದ ನಾವು ಮೊದಲ ಕಂಡೀಶನ್ ಪರಿಸ್ಥಿತಿಯ ಉಪಯೋಗಿಸಿ ಏನು ಪಡೆದಿದ್ದೇವೆ ಎಂದು ತಿಳಿದು ಏಕೆಂದರೆ ಪಾಲಿನೋಮಿಯಲ್ ಬಹುಪದದ ಮೌಲ್ಯ ನಲ್ಲಿ ಫಂಕ್ಷನ್ನ ನ ಮೌಲ್ಯಕ್ಕೆ ಸಮಾನ ಇರಬೇಕು ಮತ್ತು ಅವುಗಳ th ವ್ಯುತ್ಪನ್ನಗಳು ಸಮಾನ ಇರಬೇಕು ಆದ್ದರಿಂದ ಪಾಲಿನೋಮಿಯಲ್ ಬಹುಪದದ ನಲ್ಲಿ ಅನ್ನು ನಿಂದ ಬದಲಿಸಿದಾಗ ಮೌಲ್ಯವು ಆಗಿರುತ್ತದೆ ಮತ್ತು ಆಗಿರುವುದರಿಂದ ಇಲ್ಲಿ ಮೌಲ್ಯವು ಆಗಿರುತ್ತದೆ ಎರಡನೆಯದಾಗಿ ನಾವು ಮೊದಲ ವ್ಯುತ್ಪನ್ನದಲ್ಲಿ ಅನ್ನು ನಿಂದ ಬದಲಿಸಿದಾಗ ನೀವು ಅನ್ನು ಪಡೆಯುತ್ತೀರಿ ಪುನಹ ಎರಡನೇ ವ್ಯುತ್ಪನ್ನ ಪಡೆದು ಅನ್ನು ನಿಂದ ಬದಲಿಸಿದಾಗ 2ಪಡೆಯುತ್ತೇವೆ ಈ ಕ್ರಿಯೆಯನ್ನು ಪುನರಾವರ್ತಿಸಿದಾಗ ನಮಗೆ ಸಿಗುತ್ತದೆ ಆದ್ದರಿಂದ ಈಗ ನಾವು ಈ ಎಲ್ಲಾ ಕೊಯಿಫೀಸಿಂಟ್ಸ್ ಗುಣಾಂಕಗಳ ನ್ನು ಹೊಂದಿರುವ ಪಾಲಿನೋಮಿಯಲ್ನ್ನು ಬಹುಪದೀಯ ಹೊಂದಿದ್ದೇವೆ ಈ ಪಾಲಿನೋಮಿಯಲ್ನಲ್ಲಿ ಬಹುಪದದಲ್ಲಿ ಮೌಲ್ಯವು ಆಗಿರುವುದರಿಂದ ಅದು ಸಹ ಆಗಿರುತ್ತದೆ ಹಾಗೂ ಈ ಎಲ್ಲಾ ಗುಣಾಂಕಗಳನ್ನು ಪರ್ಯಾಯವಾಗಿ ಬದಲಿಸಿದಾಗ ಬರುವ ಪಾಲಿನೋಮಿಯಲ್ನ್ನು ಆದೇಶದ ಟೇಲರ್ನ ಪಾಲಿನೋಮಿಯಲ್ ಎಂದು ಕರೆಯುತ್ತೇವೆ ಈಗ ಇಲ್ಲಿ ಉದಾಹರಣೆ ತೆಗೆದುಕೊಳ್ಳುವುದಾದರೆ ಎಕ್ಸ್ಪೋನೆಂಶಿಯಲ್ ಘಾತೀಯ ಫಂಕ್ಷನ್ ಕ್ರಿಯೆ ಸಮೀಪ ಟೇಲರ್ನ ಪಾಲಿನೋಮಿಯಲ್ನ್ನು ಬಹುಪದವನ್ನು ನಿರ್ಮಿಸೋಣ ಆದ್ದರಿಂದ ಡಿಗ್ರಿ 0 ಪಾಲಿನೋಮಿಯಲ್ ಬಹುಪದವು ನಲ್ಲಿ ಮೊದಲ ಪದ ಮಾತ್ರ ಇರುತ್ತದೆ ಹಾಗು ಅದು 1 ಆಗಿರುತ್ತದೆ ಆದ್ದರಿಂದ 0 ಡಿಗ್ರಿ ಪದವಿ ಪಾಲಿನೋಮಿಯಲ್ ಬಹುಪದವು ಸರಳವಾಗಿ 1 ಆಗಿರುತ್ತದೆ ಮತ್ತು ನಾವು ಇದನ್ನು ಫ್ಲಾಟ್ ಮಾಡಿದರೆ 0 ಡಿಗ್ರಿ ಪಾಲಿನೋಮಿಯಲ್ ಬಹುಪದವು ಕೇವಲ ಸ್ಥಿರ ರೇಖೆಯಾಗಿದೆ ಮತ್ತು ಈ ನೇರ ರೇಖೆ ಬಿಂದುವಿನ ಮೂಲಕ ಹಾದುಹೋಗುತ್ತದೆ ನಾವು ಒಂದನೇ ಡಿಗ್ರಿಯ ಪದವಿ ಪಾಲಿನೋಮಿಯಲ್ ಬಹುಪದವು ಪಡೆಯುವುದಾದರೆ ಮೊದಲು ಅನ್ನು 1 ಎಂದು ಪಡೆದು ನಂತರ ಅದರ ಮೊದಲ ವ್ಯುತ್ಪನ್ನವು ಆಗಿದ್ದು ಅದರ ಮೌಲ್ಯವು ನಲ್ಲಿ ಮತ್ತೆ 1 ಆಗುತ್ತದೆ ಆದ್ದರಿಂದ ಒಂದನೇ ಡಿಗ್ರಿಯ ಪದವಿ ಪಾಲಿನೋಮಿಯಲ್ ಬಹುಪದವು ಆಗಿದ್ದು ಅದನ್ನ ಫ್ಲಾಟ್ ಮಾಡಿದಾಗ ಫ್ಲಾಟ್ ಮಾಡಿದರೆ ಇದು ಮತ್ತೆ ಸ್ಲೋಪ್ 1 ಇಳಿಜಾರಿನ 1 ಇರುವ ನೇರ ರೇಖೆ ಆಗಿರುತ್ತದೆ ಈಗ ನಾವು ಈ ಪ್ರಕ್ರಿಯೆಯನ್ನು ಮುಂದುವರೆಸಿ ಬಳಿಕಯ ಮೌಲ್ಯಮಾಪನ ಮಾಡಬಹುದು ನಂತರ ಯನ್ನು ಫ್ಲಾಟ್ ಮಾಡಿ ಅದರ ರೇಖೆಯನ್ನು ಗುರುತಿಸಿ ಹಾಗೂ ಇದೇ ರೀತಿ ಮುಂದುವರೆದು ಅದರಿಂದ ಅನ್ನು ಪಡೆಯಬಹುದು ಆದ್ದರಿಂದ ಉದಾಹರಣೆಗೆ ನಾವು ಇಲ್ಲಿ ಫ್ಲಾಟ್ ಮಾಡಿ ಸಂಚು ಮಾಡಿ ಬಿಂದು 0 ಯ ಸುತ್ತ ವಿಶಾಲ ಮಧ್ಯಂತರದಲ್ಲಿ ನೋಡಿದರೆ ಅದು ಎಕ್ಸ್ಪೋನೆಂಶಿಯಲ್ ಘಾತೀಯ ಕಾರ್ಯಕ್ಕೆ ಬಹಳ ಹತ್ತಿರದಲ್ಲಿದೆ ಎಂಬುದಾಗಿ ಹಾಗೂ ಡಿಗ್ರಿ 6 ಅಥವಾ 7 ರ ಬಹುಪದಕ್ಕೆ ಮತ್ತಷ್ಟು ಚಲಿಸಿದರೆ ನಾವು ಎಕ್ಸ್ಪೋನೆಂಶಿಯಲ್ ಘಾತೀಯ ಕಾರ್ಯಕ್ಕೆ ಮತ್ತಷ್ಟು ಹತ್ತಿರ ಹೋಗುತ್ತೇವೆ ಎಂಬುದನ್ನು ಗಮನಿಸಬಹುದು ಮತ್ತು ಇದನ್ನು ಮುಂದುವರೆಸಿದಾಗ ಅದು ಎಕ್ಸ್ಪೋನೆಂಶಿಯಲ್ ಘಾತೀಯ ಕಾರ್ಯಕ್ಕೆ ತುಂಬಾ ಹತ್ತಿರವಾಗುತ್ತದೆ ಎಂದು ಟೇಲರ್ನ ಬಹುಪದದ ಕಲ್ಪನೆಯಾಗಿದೆ ಆದ್ದರಿಂದ ಪಾಲಿನೋಮಿಯಲ್ನ ಬಹುಪದದ ಡಿಗ್ರಿಯನ್ನು ಪದವಿಯನ್ನು ಹೆಚ್ಚಿಸುವ ಮೂಲಕ ನಾವು ನಮ್ಮ ಫಂಕ್ಷನನ್ನು ಕಾರ್ಯವನ್ನು ಪಾಲಿನೋಮಿಯಲ್ ಮೂಲಕ ರೂಪಿಸಬಹುದು ಮತ್ತು ಇವುಗಳ ಕುರಿತು ನಾವು ಮತ್ತಷ್ಟು ಚರ್ಚಿಸುತ್ತೇವೆ ಈಗ ಟೇಲರ್ನ ಪಾಲಿನೋಮಿಯಲ್ ಬಹುಪದ ಮತ್ತು ಫಂಕ್ಷನ್ ಕಾರ್ಯದ ಸಂಬಂಧವೇನು ಏಕೆಂದರೆ ಟೇಲರ್ನ ಪಾಲಿನೋಮಿಯಲ್ ಬಹುಪದ ಕೆಲವು ಅಂದಾಜುಗಳ ಮೇರೆಗೆ ಟೇಲರ್ನ ಫಂಕ್ಷನನ್ನು ಕಾರ್ಯವನ್ನು ಪ್ರತಿನಿಧಿಸುತ್ತದೆ ಈಗ ನಾವು ಅನ್ನು ನಿರ್ದಿಷ್ಟ ಫಂಕ್ಷನ್ ಕಾರ್ಯದ ಮತ್ತು ನಿರ್ಮಿಸಿದ ಪಾಲಿನೋಮಿಯಲ್ ಬಹುಪದ ನಡುವಿನ ವ್ಯತ್ಯಾಸವೆಂದು ಸೂಚಿಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಫಂಕ್ಷನ್ ಕಾರ್ಯದ ಮತ್ತು ಪಾಲಿನೋಮಿಯಲ್ ಬಹುಪದದ ನಡುವಿನ ವ್ಯತ್ಯಾಸವನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಈ ಸಂದರ್ಭದಲ್ಲಿ ಅನ್ನು ರಿಮೈಂಡರ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಫಂಕ್ಷನ್ನ ಕಾರ್ಯದ ನಿಜವಾದ ಮೌಲ್ಯ ಮತ್ತು ಪಾಲಿನೋಮಿಯಲ್ ಬಹುಪದದ ಮೌಲ್ಯದ ನಡುವಿನ ವ್ಯತ್ಯಾಸವಾಗಿದೆ ಈಗ ಪ್ರಶ್ನೆ ಅನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಮತ್ತು ಅದರ ಮೌಲ್ಯಮಾಪನಕ್ಕಾಗಿ ನಲ್ಲಿ ಮೊದಲು ಗಮನಿಸುತ್ತೇವೆ ಏಕೆಂದರೆ ಅದು ಆದರೆ ಪಾಲಿನೋಮಿಯಲ್ ಬಹುಪದದ ನಿರ್ಮಾಣ ಮಾಡುವಾಗ ಅದರ ಮೌಲ್ಯ ಮತ್ತು ಫಂಕ್ಷನ್ನ ಕಾರ್ಯದ ಮೌಲ್ಯವು ನಲ್ಲಿ ಒಂದೇ ಸಮಾನವಾಗಿರುವುದರಿಂದ ಮೌಲ್ಯ ನಲ್ಲಿ 0 ಆಗಿರುತ್ತದೆ ಅವುಗಳ ಮೊದಲ ಉತ್ಪನ್ನವು ಒಂದೇ ಸಮಾನವಾಗಿರುತ್ತದೆ ಏಕೆಂದರೆ ನಲ್ಲಿ ನ ಮೊದಲ ವ್ಯುತ್ಪನ್ನವು ಪಾಲಿನೋಮಿಯಲ್ನ ಬಹುಪದದ ಮೊದಲ ವ್ಯುತ್ಪನ್ನಕ್ಕೆ ಸಮಾನವಾಗಿರುತ್ತದೆ ಹಾಗೂ ಇದೇ ತರಹ ಎಲ್ಲಾ th ಆರ್ಡರ್ ಉತ್ಪನ್ನಗಳು ಒಂದೇ ಸಮಾನವಾಗಿರುತ್ತದೆ ಆದ್ದರಿಂದ ಮೌಲ್ಯ ಅಥವಾ ಅದರ ಮೊದಲ ಉತ್ಪನ್ನದ ಮೌಲ್ಯ ಅಥವಾ ಅದರ th ಆರ್ಡರ್ ಉತ್ಪನ್ನ ದ ಮೌಲ್ಯ ಎಲ್ಲಾವು ನಲ್ಲಿ 0 ಆಗಿದೆ ಆದ್ದರಿಂದ ನಾವು ಈ ಷರತ್ತುಗಳನ್ನು ಗಮನಿಸಿ ಈಗ ಇಲ್ಲಿ ಮತ್ತೊಂದು ಫಂಕ್ಷನನ್ನು ಕಾರ್ಯವನ್ನು ಪರಿಗಣಿಸುತ್ತೇವೆ ಅದು ನಾವು ಈ ಕಾರ್ಯವನ್ನು ಗಮನಿಸಿದಾಗ ಹಾಗೂ ಅದರ ಮೊದಲ ಉತ್ಪನ್ನದ ಮೌಲ್ಯ ಎರಡನೇ ಉತ್ಪನ್ನದ ಮೌಲ್ಯ ಹಾಗೇನೇ ಮುಂದುವರೆಸುತ್ತಾ th ಆರ್ಡರ್ ಉತ್ಪನ್ನ ದ ಮೌಲ್ಯ ಎಲ್ಲಾವು ನಲ್ಲಿ 0 ಆಗಿದೆ ಆದ್ದರಿಂದ ಆದ್ದರಿಂದ ನಮ್ಮಲ್ಲಿ ಒಂದೇ ಗುಣಗಳನ್ನು ಹೊಂದಿರುವ ಎರಡು ಫಂಕ್ಷನಗಳು ಕಾರ್ಯಗಳು ಇವೆ ಒಂದು ಇನ್ನೊಂದು ಎರಡು ಫಂಕ್ಷನಗಳಲ್ಲಿ th ಆರ್ಡರ್ವರೆಗಿನ ಉತ್ಪನ್ನ ದ ಮೌಲ್ಯಗಳೆಲ್ಲವೂ ನಲ್ಲಿ 0 ಆಗಿದೆ ಈ ಸಂದರ್ಭದಲ್ಲಿ ಪಾಯಿಂಟ್ ನ್ನು ತೆಗೆದುಕೊಂಡು ಮತ್ತು ಅದು ಗಿಂತ ದೊಡ್ಡದಾಗಿದೆ ಎಂದು ಭಾವಿಸಿಸೋಣ ಅದು ಗಿಂತ ಕಡಿಮೆಯಿದೆ ಎಂದು ಸಹ ಊಹಿಸಬಹುದು ಈಗ ನಾವು ಈ ಎರಡು ಫಂಕ್ಷನಗಳಿಗೆ ಕಾರ್ಯಗಳಿಗೆ ಕೌಚಿ ಸರಾಸರಿ ಮೌಲ್ಯ ಪ್ರಮೇಯವನ್ನು ಅನ್ವಯಿಸುತ್ತೇವೆ ಮಧ್ಯಂತರ ಲ್ಲಿ ಫಂಕ್ಷನ್ ಮತ್ತು ಫಂಕ್ಷನ್ g ಗಳಿಗೆ ಕಾರ್ಯಗಳಿಗೆ ಕೌಚಿ ಸರಾಸರಿ ಮೌಲ್ಯ ಪ್ರಮೇಯವನ್ನು ಅನ್ವಯಿಸೋಣ ಈಗ ನಾವು ಮತ್ತು ಎಂದು ಗಮನಿಸಿದರೆ ಆದ್ದರಿಂದ ನಾವು ಈ ಫಲಿತಾಂಶವನ್ನು ಹೊಂದಿದ್ದೇವೆ ನಾವು ಈ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು ನಾವು ಮತ್ತೆ ಮೊದಲ ಉತ್ಪನ್ನ ಹಾಗೂ ಗಳಿಗೆ ಮಧ್ಯಂತರದಲ್ಲಿ ಕೌಚಿ ಸರಾಸರಿ ಮೌಲ್ಯ ಪ್ರಮೇಯವನ್ನು ಅನ್ವಯಿಸೋಣ ಈ ಎರಡು ಫಂಕ್ಷನಗಳಿಗೆ ಕಾರ್ಯಗಳಿಗೆ ಮೊದಲ ಉತ್ಪನ್ನಗಳು ಸಹ 0 ಆಗಿರುವುದರಿಂದ ನಾವು ಈ ಫಲಿತಾಂಶವನ್ನು ಪಡೆಯುತ್ತೇವೆ ಇಲ್ಲಿ ಬಿಂದು ನ್ನು ರಿಂದ ರ ನಡುವೆ ಇದೆಯೆಂದು ಪರಿಗಣಿಸಿದ್ದೇವೆ ಈಗ ನಾವು ಈ ಪ್ರಕ್ರಿಯೆಯನ್ನು ಎರಡು ಫಂಕ್ಷನಗಳ ಕಾರ್ಯಗಳ ಮುಂದಿನ ವ್ಯುತ್ಪನ್ನಗಳಿಗೆ ಮುಂದುವರೆಸಿ ಕೌಚಿಯ ಸರಾಸರಿ ಮೌಲ್ಯ ಪ್ರಮೇಯವನ್ನು ಅನ್ವಯಿಬಹುದು ಎರಡೂ ಫಂಕ್ಷನ್ ಮತ್ತು g ಗಳ n th ವ್ಯುತ್ಪನ್ನವು 0 ಆಗಿರುವುದರಿಂದ ನಾವು ಈ ಪ್ರಕ್ರಿಯೆಯನ್ನು ವ್ಯುತ್ಪನ್ನ ಗಳವರೆಗೆ ಮುಂದುವರೆಸಿರಿಸಬಹುದು ಆದ್ದರಿಂದ ಮುಂದುವರಿದು ನಾವು ಮತ್ತೆ ಮತ್ತು ಉತ್ಪನ್ನಗಳಿಗೆ ಕೌಚಿ ಸರಾಸರಿ ಮೌಲ್ಯ ಪ್ರಮೇಯವನ್ನು ಮಧ್ಯಂತರದಲ್ಲಿ ಅನ್ವಯಿಸಿದರೆ ಆದ್ದರಿಂದ ಈ ಮೊದಲ ಉತ್ಪನ್ನಗಳು ಸಹ 0 ಆಗಿರುವುದರಿಂದ ನಾವು ಪಡೆಯುತ್ತೇವೆ ಆದ್ದರಿಂದ ಫಲಿತಾಂಶವನ್ನು ನಾವು ಪಡೆಯುತ್ತೇವೆ ಈಗ ಈ ಮಧ್ಯಂತರದ ನಡುವೆ ಕೆಲವು ಬಿಂದುಗಳನ್ನು ನಾವು ರಿಂದ ರವರೆಗೆ ಪರಿಗಣಿಸಿದ್ದೇವೆ ಈ ಕೌಚಿಯ ಸರಾಸರಿ ಮೌಲ್ಯ ಪ್ರಮೇಯವನ್ನು ಪೂರೈಸುವ ಮುಂದಿನ ವ್ಯುತ್ಪನ್ನಕ್ಕಾಗಿ ಈಗ ನಾವು ಈ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು ನೀವು ಉತ್ಪನ್ನಕ್ಕೆ ನಾವು ಹೋಗಬಹುದು ಎಂದು ಪಡೆಯುತ್ತೀರಿ ಏಕೆಂದರೆ n th ವ್ಯುತ್ಪನ್ನ ಮತ್ತು ಎರಡೂ 0 ಆದ್ದರಿಂದ ನಾವು ಈ ಪ್ರಕ್ರಿಯೆಯನ್ನು ವ್ಯುತ್ಪನ್ನದೊಂದಿಗೆ ಕೊನೆಗೊಳ್ಳುತ್ತೇವೆ ಮತ್ತು ಇಲ್ಲಿ ಮತ್ತು ನಡುವೆ ಇದ್ದು ಅದು ವರೆಗೆ ಮುಂದುವರೆಯುತ್ತದೆ ಆದ್ದರಿಂದ ಆದ್ದರಿಂದ ಇಲ್ಲಿ ಫ್ಯಾಕ್ಟರಿಯಲ್ ಅಪವರ್ತನೀಯ ಮತ್ತು ಪ್ಲಸ್ 1 ಪದವು ಬಂತು ಮತ್ತು ಇಲ್ಲಿ ಫಂಕ್ಷನ್ ಆಗಿದ್ದು ಮತ್ತು ಅನ್ನು ಎಂದು ಪರಿಚಯಿಸಲಾಗಿದೆ ಈಗ ನಾವು ಅದನ್ನು ಎಂದು ಬದಲಾಯಿಸಿದ್ದೇವೆ ಮತ್ತು ಅದು ಪಾಯಿಂಟ್ ಮತ್ತು ಪಾಯಿಂಟ್ ನಡುವೆ ಎಲ್ಲೋ ಇದೆ ಆದ್ದರಿಂದ ಪಾಯಿಂಟ್ ಮತ್ತು ನಡುವೆ ಇದೆ ಆದ್ದರಿಂದ ಈಗ ನಾವು ಈ ನ್ನು ಗಮನಿಸುತ್ತೇವೆ ಅದನ್ನು ಫಂಕ್ಷನ್ ಮತ್ತು ಕ್ರಿಯೆಯ ನಡುವಿನ ವ್ಯತ್ಯಾಸ ಎಂದು ನಾವು ವ್ಯಾಖ್ಯಾನಿಸಿದೇವೆ ಆದ್ದರಿಂದ ನೀವು ರಿಮೈಂಡರ್ ಪದದth ಉತ್ಪನ್ನ ತೆಗೆದುಕೊಂಡರೆ ಅದು ಫಂಕ್ಷನ್ ನ th ಉತ್ಪನ್ನ ಮೈನಸ್ ಫಂಕ್ಷನ್ ನ th ಉತ್ಪನ್ನ ಆಗಿರುತ್ತದೆ ಮತ್ತು ಅದು ನ th ಉತ್ಪನ್ನಕೆ ಸಮಾನವಾಗಿರುತ್ತದೆ ಏಕೆಂದರೆ ಇಲ್ಲಿ ಪಾಲಿನೋಮಿಯಲ್ ಬಹುಪದದ ನ ಡಿಗ್ರಿ n ಆಗಿರುತ್ತದೆ ಆದ್ದರಿಂದ ನಾವು ನೇ ವ್ಯುತ್ಪನ್ನವನ್ನು ತೆಗೆದುಕೊಂಡರೆ ಈ ಪದವು 0 ಆಗುತ್ತದೆ ಮತ್ತು ಆಗುತ್ತದೆ ಈಗ ನಾವು ಇದನ್ನು ನಮ್ಮ ಸೂತ್ರದಲ್ಲಿ ಬಳಸಿದರೆ ಅದು ಇಲ್ಲಿಆಗಿರುತ್ತದೆ ಆದ್ದರಿಂದ ಈಗ ನಾವು ಮೌಲ್ಯವನ್ನು ಎಂದು ಬದಲಿ ಮಾಡಿದ್ದೇವೆ ಸರಿ ಈಗ ನಮಗೆ ಇಲ್ಲಿ ರಿಮೈಂಡರ್ ಪದ ಇರುವ ಪಾಲಿನೋಮಿಯಲ್ ಬಹುಪದೀಯ ಸಿಕ್ಕಿತು ಹಾಗೂ ನ್ನು ಲೆಗ್ರಾಂಜಿ ರಿಮೈಂಡರ್ ಪದ ಎಂದು ಕರೆಯುತ್ತೇವೆ ಹಾಗೂ ಈ ರಿಮೈಂಡರ್ ಪದವನ್ನು ಬದಲಿಸಬಹುದು ಆದ್ದರಿಂದ ಈ ರಿಮೈಂಡರ್ ಪದದಲ್ಲಿ ಬಳಸಿರುವ ನ್ನು ಮೂಲಕ ಬದಲಿಸುತ್ತೇವೆ ಇಲ್ಲಿ ವು 0 ಕ್ಕೆ ಹತ್ತಿರದಲ್ಲಿದ್ದರೆ ಅರ್ಗುಮೆಂಟ್ಟ್ ಸಮೀಪ ಚಲಿಸುತ್ತಿದೆ ವು 1 ಕ್ಕೆ ಹತ್ತಿರದಲ್ಲಿದ್ದರೆ ಅರ್ಗುಮೆಂಟ್ಟ್ ವಾದವು ಸಮೀಪ ಚಲಿಸುತ್ತಿದೆ ಆದ್ದರಿಂದ ಈಗ ಈ ಅರ್ಗುಮೆಂಟ್ಟ್ ವಾದವು ಮತ್ತು ನಡುವೆ ಇರುತ್ತದೆ ಆದ್ದರಿಂದ ಇದು ಇತರ ರೂಪವನ್ನು ಹೊಂದಿರುವ ಒಂದೇ ರೀತಿಯ ಅರ್ಥವನ್ನು ಹೊಂದಿರುತ್ತದೆ ಆದ್ದರಿಂದ ನಾವು ಲ್ಯಾಗ್ರೇಂಜ್ ರೂಪದ ರಿಮೈಂಡರ್ ಅನ್ನು ಈ ರೂಪದಲ್ಲಿ ಬರೆಯಬಹುದು ಈಗ ಟೇಲರ್ನ ಪ್ರಮೇಯ ಅಥವಾ ಟೇಲರ್ನ ಸೂತ್ರವನ್ನು ನೀವು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಫಂಕ್ಷನ್ ನ್ನು ರಿಸಿದಾಗ ಅದು ರೂಪದಲ್ಲಿ th ಆದೇಶದವರೆಗೆ ಇದ್ದು ಪ್ಲಸ್ ಹಾಗೂ ಹುಡುಕಿರುವ ರಿಮೈಂಡರ್ ಪದ ನ್ನು ಹೊಂದಿರುತ್ತದೆ ಹಾಗೂ ಇದನ್ನು ಲ್ಯಾಗ್ರೇಂಜ್ ರೂಪದ ರಿಮೈಂಡರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ವಿಶೇಷ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವಾಗ ಅಂದರೆ ಇದರರ್ಥ ನಾವು ಮೊದಲನೇ ಆದೇಶದವರೆಗೆ ಈ ರಿಮೈಂಡರ್ ಪದವನ್ನು ಪರಿಗಣಿಸುತ್ತೇವೆ ಆದ್ದರಿಂದ ನಮಗೆ ಸಿಗುತ್ತದೆ ಹಾಗೂ ನಾವು ತೆಗೆದುಕೊಂಡಿರುವ ಅಥವಾ ಇರುತ್ತದೆ ಆದ್ದರಿಂದ ಈ ಯು ಹಾಗೂ ನಡುವೆ ಇರುತ್ತದೆ ಮತ್ತು ಈ ಸಂದರ್ಭದಲ್ಲಿ ನಾವು ಪಡೆದಿರುವ ಟೇಲರ್ನ ಪ್ರಮೇಯದ ಈ ರೂಪವು ಲಾಗ್ರೇಂಜ್ ರೂಪ ಸರಾಸರಿ ಮೌಲ್ಯ ಪ್ರಮೇಯವಾಗಿತ್ತು ಆದ್ದರಿಂದ ಇದು ಸರಾಸರಿ ಮೌಲ್ಯ ಪ್ರಮೇಯದ ವಿಶೇಷ ಪ್ರಕರಣವಾಗಿದ್ದು ಇದು ನಮಗೆ ಹಾಕಿದ ಸಂದರ್ಭದಲ್ಲಿ ಸಿಗುತ್ತದೆ ಕೆಲವು ಟೀಕೆಗಳು ನಾವು ಎಕ್ಸ್ಪಾಂಶನ್ ಬಿಂದು ನ್ನು ಎಂದು ಈ ಟೇಲರ್ನ ಸೂತ್ರದ ವಿಸ್ತರಣೆಯಲ್ಲಿ ತೆಗೆದುಕೊಂಡರೆ ಸಿಗುವ ಸೂತ್ರವನ್ನು ಮಾಕ್ಲಾರಿನ್ ಸೂತ್ರವೆಂದು ಕರೆಯಲಾಗುತ್ತದೆ ಮತ್ತು ಟೇಲರ್ ಸೂತ್ರದಲ್ಲಿ ಆದಾಗ ರಿಮೈಂಡರ್ ಪದವು ಎಂದು ತೆಗೆದುಕೊಳ್ಳುವುದು ಇಲ್ಲಿ ಒಂದು ಪ್ರಮುಖ ಟೀಕೆ ಇಲ್ಲಿ ಆದಾಗ ಆಗಿದ್ದರೆ ನಾವು ಟೇಲರ್ನ ಸೂತ್ರವನ್ನು ಸರಣಿಯ ರೂಪದಲ್ಲಿ ಬರೆಯಬಹುದು ಮತ್ತು ನಿಂದ ಪ್ರಾರಂಭಿಸಿ ಹೀಗೆ ನೀವು ಅನಂತ ಅವಧಿಗೆ ಮುಂದುವರಿಯಬಹುದು ಮತ್ತು ಇದನ್ನು ಟೇಲರ್ ಸರಣಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅಂದರೆ ನಾವು ಎಂದು ಹೇಳಿದಾಗ ಇದನ್ನು ಮ್ಯಾಕ್ಲೌರಿನ್ಸ್ ಸರಣಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಕೊನೆಯ ಹೇಳಿಕೆಯನ್ನು ನಾವು ಮತ್ತೊಮ್ಮೆ ನೋಡುವುದಾದರೆ ಟೇಲರ್ ಅಥವಾ ಮ್ಯಾಕ್ಲೌರಿನ್ ಸರಣಿಯು ಕನ್ವರಜು ಒಮ್ಮುಖವಾಗಲು ಬೇಕಾಗುವ ನೆಸ್ಸ್ಸರಿಅಗತ್ಯ ಮತ್ತು ಸಫಿಶಿಎಂಟ್ ಸಾಕಾಗು ಕಂಡೀಶನ್ ಎಂದರೆ ಅದು ಆದಾಗ ಏಕೆಂದರೆ ಅವು ಸ್ಮೂತ್ ನಯವಾದ ಕಾರ್ಯ ಸರಣಿಯ ಉದಾಹರಣೆಗಳಾಗಿವೆ ಆದ್ದರಿಂದ ಸ್ಮೂತ್ ನಯವಾದ ಎಂದರೆ ನಮ್ಮಲ್ಲಿ ಎಲ್ಲಾ ವ್ಯುತ್ಪನ್ನಗಳು ಇರಬೇಕು ಅಥವಾ ನಾವು ತೆಗೆದುಕೊಂಡಿರುವ ಮಧ್ಯಂತರದಲ್ಲಿ ವ್ಯುತ್ಪನ್ನಗಳ ಅಸ್ತಿತ್ವ ಇರಬೇಕು ಆದರೆ ಟೇಲರ್ ಸರಣಿಯ ವಿಸ್ತರಣೆಯು ತೆಗೆದುಕೊಂಡಿರುವ ಬಿಂದುವನ್ನು ಹೊರತುಪಡಿಸಿ ಉಳಿದ ಎಲ್ಲೆಡೆ ಭಿನ್ನವಾಗಿರುತ್ತದೆ ಏಕೆಂದರೆ ವಿಸ್ತರಣೆಯ ಬಿಂದುವಿನಲ್ಲಿ ನಮ್ಮ ನಿರ್ಮಾಣದ ಪ್ರಕಾರ ಸರಣಿಯ ಮೌಲ್ಯವು ಫಂಕ್ಷನ್ನ ಕಾರ್ಯದ ಮೌಲ್ಯವನ್ನು ಹೊಂದಿರುತ್ತದೆ ಮತ್ತು ಈ ನಯವಾದ ಕಾರ್ಯಗಳ ಉದಾಹರಣೆಗಳಿದೆ ಇದರ ಟೇಲರ್ ಸರಣಿಯು ಬೇರೆ ಯಾವುದಾದರೂ ಫಂಕ್ಷನ್ನಗೆ ಕಾರ್ಯಕ್ಕೆ ಒಮ್ಮುಖವಾಗುತ್ತದೆ ಮತ್ತು ನೀವು ಈ ಉದಾಹರಣೆಯನ್ನು ತೆಗೆದುಕೊಳ್ಳಿ ಇಲ್ಲಿ 0 ಗೆ ಸಮನಾಗಿಲ್ಲ ಮತ್ತು 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು 0 ಎಂದು ಸುಲಭವಾಗಿ ತೋರಿಸಬಹುದು ನಾವು ಇಲ್ಲಿ ಫಂಕ್ಷನ್ನ ಕಾರ್ಯ ಉತ್ಪನ್ನ ತೆಗೆದುಕೊಂಡು ನಾನು ಈ ಲೆಕ್ಕಾಚಾರಗಳಗಳನ್ನು ಇಲ್ಲಿ ಮಾಡುವುದಿಲ್ಲ ಆದರೆ ಯಾರು ಸಹ ಸುಲಭವಾಗಿ ಯಾವುದೇ ಆದೇಶದ ಎಲ್ಲಾ ಉತ್ಪನ್ನಗಳನ್ನು ನಲ್ಲಿ 0 ಇರುತ್ತದೆ ಎಂದು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ನಾವು ಟೇಲರ್ ಸರಣಿ ಅಥವಾ ಇತರ ಮ್ಯಾಕ್ಲೌರಿನ್ ಸರಣಿಗಳನ್ನು ನಲ್ಲಿ ಬರೆದಾಗ ಎಲ್ಲಾ ಉತ್ಪನ್ನಗಳನ್ನು ನಲ್ಲಿ 0 ಆಗಿರುವುದರಿಂದ ನಾವು ಈ ಸರಣಿಯನ್ನು ಪಡೆಯುತ್ತೇವೆ ಆದ್ದರಿಂದ ನೀವು ತದನಂತರ ನಾವು ಏನು ಗಮನಿಸಬಹುದು ಎಂದರೆ ಇಲ್ಲಿ ಯಾವುದೇ ಹಾಕಿದಾಗ ಮ್ಯಾಕ್ಲೌರಿನ್ ಸರಣಿಯು 0 ಅನ್ನು ನೀಡುತ್ತದೆ ಇದರರ್ಥ ಸರಣಿಯು ಯಾವುದೇ ಹಾಕಿದಾಗ ಒಮ್ಮುಖಗೊಳಿಸುತ್ತದೆ ಮತ್ತು ಸರಣಿಯ ಮೌಲ್ಯವು ಕೇವಲ 0 ಆಗಿರುತ್ತದೆ ಆದರೆ ಈ ಸರಣಿಯು ಫಂಕ್ಷನ್ನ ಕಾರ್ಯ ನ ಮೌಲ್ಯಕ್ಕೆ ಪರಿವರ್ತಿಸುವುದಿಲ್ಲ ಆದ್ದರಿಂದ ಇದು ಸರಳವಾದ ಉದಾಹರಣೆ ಆಗಿದ್ದು ಮ್ಯಾಕ್ಲೌರಿನ್ ಅಥವಾ ಟೇಲರ್ ಸರಣಿಗಳು ಇಲ್ಲಿ ಫಂಕ್ಷನ್ನ ಕಾರ್ಯಕ್ಕೆ ಗೆ ಒಮ್ಮುಖವಾಗುವುದಿಲ್ಲ ಎಂದು ನಾವು ನೋಡಬಹುದು ಈಗ ನಾವು ಘಾತೀಯ ನ ಮ್ಯಾಕ್ಲೌರಿನ್ ಸರಣಿಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಈ ಫಂಕ್ಷನ್ನ ಕಾರ್ಯದ ಯಾವುದೇ ವ್ಯುತ್ಪನ್ನ ತೆಗೆದುಕೊಂಡರು ಸಹ ಇದು ಕೇವಲ ಘಾತೀಯ ಆಗಿದ್ದು 0 ನಲ್ಲಿ ಅದರ ಮೌಲ್ಯ 1 ಆಗಿದೆ ಆದ್ದರಿಂದ ಎಲ್ಲಾ ಗೂ ಈ ಎಕ್ಸ್ಪೋನೆಂಇನ್ಸಿಯಲ್ ಫಂಕ್ಷನ್ನ ಕಾರ್ಯದ ಘಾತೀಯ ನ ಎಲ್ಲಾ ಉತ್ಪನ್ನಗಳು 1 ಆಗಿರುತ್ತದೆ ಆದ್ದರಿಂದ ನಾವು ಸುಲಭವಾಗಿ ಈ ಮ್ಯಾಕ್ಲೌರಿನ್ಸ್ ಸರಣಿಯನ್ನು ಬರೆಯಬಹುದು

ಎಲ್ಲಾ ಉತ್ಪನ್ನಗಳು 1 ಮತ್ತು ಎಂಬುದು ರಿಮೈಂಡರ್ ಉಳಿದ ಪದವಾಗಿದ್ದು ಈ ರಿಮೈಂಡರ್ ಉಳಿದ ಪದವು ಆಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಎಂದು ಬದಲಿಸಿದರೆ ರಿಮೈಂಡರ್ ಉಳಿದ ಪದವು ಆಗಿರುತ್ತದೆ ಈಗ ನೀವು ಆದಾಗ ಏನಾಗುತ್ತದೆ ಎಂದು ನೋಡಬಹುದು ಆದಾಗ ಆದರೆ ನಾವು ಎಕ್ಸ್ಪೋನೆಂಇನ್ಸಿಯಲ್ ಫಂಕ್ಷನ್ನ ಕಾರ್ಯದ ಘಾತೀಯ ನ ಮ್ಯಾಕ್ಲೌರಿನ್ಸ್ ಸರಣಿಯನ್ನು ಬರೆಯಬಹುದು ಆದ್ದರಿಂದ ಮತ್ತೊಮ್ಮೆ ಮ್ಯಾಕ್ಲೌರಿನ್ಸ್ ಥಿಯರಂ ಪ್ರಮೇಯ ಅನ್ನು ಗಮನಿಸುತ್ತೇವೆ ಆದ್ದರಿಂದ ಆದಾಗ ಆದರೆ ನಾವು ಎಕ್ಸ್ಪೋನೆಂಇನ್ಸಿಯಲ್ ಫಂಕ್ಷನ್ನ ಕಾರ್ಯದ ಘಾತೀಯ ನ ಮ್ಯಾಕ್ಲೌರಿನ್ಸ್ ಸರಣಿಯನ್ನು ಬರೆಯಬಹುದು ಇಲ್ಲಿ ನಾವು ಅನ್ನು ತೆಗೆದುಹಾಕಬಹುದು ಮತ್ತು ಮುಂದಿನ ಪದಗಳನ್ನು ಸರಣಿಯಾಗಿ ಬರೆಯಬಹುದು ಆದ್ದರಿಂದ ನಾವು ಪರಿಶೀಲಿಸೋಣ ಆದ್ದರಿಂದ ಇದು ಉಳಿದ ಪದ ಮತ್ತು ಈ ಉಳಿದ ಪದದ ಸಂಪೂರ್ಣ ಮೌಲ್ಯವನ್ನು ನೀವು ತೆಗೆದುಕೊಂಡರೆ ಅದು ಆಗಿದ್ದು ನಾವು ಯಾವುದೇ ಗೆ ನ್ನು ಗಮನಿಸಿದಾಗ ಇದು ಸೀಮಿತ ಪ್ರಮಾಣವಾಗಿರುತ್ತದೆ ಆದ್ದರಿಂದ ಇಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ಯಾಕೆಂದರೆ ಇಲ್ಲಿ ಯಾವುದೇ ಪದವು ಇರುವುದಿಲ್ಲ ಆದ್ದರಿಂದ ಆದಾಗ ಈ ಪದದ ಮೇಲೆ ನಾವು ಗಮನಹರಿಸಬಹುದು ಇಲ್ಲಿ ಆದಾಗ ಅನ್ನು ನಾವು ಗಮನಿಸಬೇಕು ಈ ನ ಮೌಲ್ಯವು ಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿರುವಾಗ ಈ ಪದವು ಸಹ ಗೆ ಹೋಗುತ್ತದೆ ಉದಾಹರಣೆಗೆ 1 ಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿರುವಾಗ ಈ ಪದವು ಗೆ ಹೋಗುತ್ತದೆ ಆದ್ದರಿಂದ ಆದಾಗ ಈ ಪದಕ್ಕೆ ಏನಾಗುತ್ತದೆ ಎಂದು ನಾವು ಸರಳವಾಗಿ ಹೇಳಲಾಗುವುದಿಲ್ಲ ಆದಾಗ ಈ ಪದದ ಮಿತಿಯು ಏನಾಗುತ್ತದೆ ಎಂದು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಆದ್ದರಿಂದ ಒಂದು ಸ್ಥಿರ ಮೌಲ್ಯ ಗೆ ಅದು ಯಾವುದೇ ಬೃಹತ್ ಸಂಖ್ಯೆ ಆಗಿದ್ದರೂ ಸಹ ನಾವು ಒಂದು ಸ್ವಾಭಾವಿಕ ಸಂಖ್ಯೆ ಕಾಣಬಹುದು ಹೇಗೆಂದರೆ ಗಿಂತ ದೊಡ್ಡದಾಗಿ ಇರುತ್ತದೆ ಆದ್ದರಿಂದ ಇಲ್ಲಿ ಏನೇ ತೆಗೆದುಕೊಂಡರು ನಾವು ಗಿಂತ ದೊಡ್ಡದಾಗಿರುವ ದೊಡ್ಡ ತೆಗೆದುಕೊಳ್ಳಬಹುದು ಇದನ್ನು ಪರಿಗಣಿಸಿ ನಾವು ಇನ್ನೊಂದು ಸಣ್ಣ ತೆಗೆದುಕೊಳ್ಳಬಹುದು ಹಾಗೂ ಅದು ಈ ಕೆಳಗಿನ ಸೂತ್ರದಲ್ಲಿ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಇದು ಈ ಸಂಖ್ಯೆ ಗಿಂತ ದೊಡ್ಡದಾಗಿದೆ ಈಗ ನಾವು ಈ ಪದವನ್ನು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಈ ಪದವನ್ನು ಗುಣಾಕಾರದ ರೂಪದಲ್ಲಿ ಬರೆಯಬಹುದು ಅಪವರ್ತನೀಯ ಅನ್ನು 1 ರಿಂದ ಭಾಗಿಸಲಾಗಿದೆ ಅಪವರ್ತನೀಯ ಅನ್ನು ಮತ್ತೆ 2 ರಿಂದ ಭಾಗಿಸಲಾಗಿದೆ ಮತ್ತು ನಾವು ಈಗ ಮುಂದುವರಿಸಬಹುದು ಹಾಗೂ ಬಾರಿ ಮುಂದುವವರಿಸಿದಾಗ ಇಲ್ಲಿ ಮತ್ತು ನಂತರದಲ್ಲಿ ಕಾಣಿಸಿಕೊಳ್ಳುತ್ತದೆ ಆದ್ದರಿಂದ ಈ ಅಭಿವ್ಯಕ್ತಿಯಿಂದ ನಾವು ಏನು ನೋಡುತ್ತೇವೆ ಈಗ ಆದರೆ ಮತ್ತು ಈಗ ನಾವು ಇದನ್ನು ಊಹಿಸಿಕೊಳ್ಳಬಹುದು ನಾವು ಈ ನಂಬರನ್ನು ಎಂದು ಊಹಿಸುತ್ತವೆ ಆದ್ದರಿಂದ ನಾವು ನ್ನು ಹೊಂದಿರುತ್ತೇವೆಮತ್ತು ಮುಂದಿನ ಪದದಲ್ಲಿ ಅನ್ನು ನಿಂದ ಭಾಗಿಸಲಾಗಿದೆ ಆದ್ದರಿಂದ ಇದು ಗಿಂತ ಕಡಿಮೆ ಮತ್ತು ಮುಂದಿನ ಎಲ್ಲಾ ಪದಗಳಿಗಿಂತ ಕಡಿಮೆ ಯಾಗಿರುತ್ತದೆ ಮತ್ತೆ ನೀವು ಗಮನಿಸಿ ಈ ಆದ್ದರಿಂದ ನಾವು ಈಗ ಪದದವರೆಗೆ ಹೋಗಿದ್ದೇವೆ ಆದ್ದರಿಂದ ಈ ನೊಂದಿಗೆ ಇದು ಎಲ್ಲೋ ಮಧ್ಯದಲ್ಲಿರುತ್ತದೆ ಮತ್ತು ಈಗ ಈ ನಲ್ಲಿ ಏನು ಗಮನಿಸಿದೆವೆಂದರೆ ಆದ್ದರಿಂದ ನಾವು ಈಗ ಈ ಸಮಾನತೆಯನ್ನು ಅಸಮಾನತೆಯಿಂದ ಬದಲಾಯಿಸಬಹುದು ಆದ್ದರಿಂದ ಈ ಅಸಮಾನತೆಯನ್ನು ಕಡಿಮೆ ಎಂದು ಬದಲಾಯಿಸಬಹುದು ಏಕೆಂದರೆ ಇಲ್ಲಿ ಎಂದು ಬದಲಾಯಿಸಿ ಮತ್ತು ಈ ನ್ನು ಎಂದು ಬದಲಾಯಿಸುತ್ತೇವೆ ಆದ್ದರಿಂದ ಮತ್ತು ಮುಂದಿನ ಎಲ್ಲಾ ಪದಗಳು ಗಿಂತ ಸಣ್ಣದಾಗಿರುತ್ತದೆ ಆದ್ದರಿಂದ ಈಗ ಇಲ್ಲಿ ಎಷ್ಟು ಹೊಂದಿದ್ದೇವೆ ಪದಗಳು ಈಗಾಗಲೇ ಇವೆ ಮತ್ತು ಒಟ್ಟು ಪದಗಳು ಆಗಿವೆ ಆದ್ದರಿಂದ ನಾವು ಈಗ ಒಟ್ಟು ಪದಗಳು ಬರೆಯ ಬೇಕಾಗಿದೆ ಮತ್ತು ಈಗಾಗಲೇ ಈ ಪದಗಳು ಆದ್ದರಿಂದ ಇಲ್ಲಿ ಈ ಸಂಖ್ಯೆ ಮತ್ತು ಹಾಗೂ ಈಗ ನಾವು ಇಲ್ಲಿ ಲಿಮಿಟ್ನ್ನು ಮಿತಿಯನ್ನು ತೆಗೆದುಕೊಳ್ಳಬಹುದು ಮತ್ತು ಎಂದು ಆದ್ದರಿಂದ ಇಲ್ಲಿ ಅನಂತಕ್ಕೆ ಹೋಗುತ್ತದೆ ಮತ್ತು ಆದಾಗ ಇದು 0 ಗೆ ಹೋಗುತ್ತದೆ ಮತ್ತು ಇಲ್ಲಿ ಕೆಲವು ಸ್ಥಿರ ಸಂಖ್ಯೆ ಕಾಣಿಸಿಕೊಳ್ಳುತ್ತಿದೆ ಆದ್ದರಿಂದ ಇದು ಎಲ್ಲವೂ 0 ಕ್ಕೆ ಹೋಗುತ್ತದೆ ಈ ರಿಮೈಂಡರ್ ಉಳಿದ ಪದದ ಸಂಪೂರ್ಣ ಮೌಲ್ಯವು 0 ಕ್ಕೆ ಹೋಗುತ್ತದೆ ಆದ್ದರಿಂದ ನಾವು ಏನು ಗಮನಿಸುತ್ತೇವೆ ಎಂದರೆ ರಿಮೈಂಡರ್ ಉಳಿದ ಪದವು ಒಂದು ಭಾಗವಾಗಿದ್ದು ಆದಾಗ ಈ ಪದವು 0 ಗೆ ಹೋಗುವ ಪದಕ್ಕಿಂತ ಕಡಿಮೆಯಾಗಿದೆ ಆದ್ದರಿಂದ ನಾವು ಎಂದು ತೀರ್ಮಾನಿಸಬಹುದು ಆದ್ದರಿಂದ ಈ ಉಪನ್ಯಾಸಗಳನ್ನು ಸಿದ್ಧಪಡಿಸಲು ಮತ್ತು ತೀರ್ಮಾನಕ್ಕೆ ಬಳಸಲಾದ ಉಲ್ಲೇಖಗಳು ಇವು ಆದ್ದರಿಂದ ನಾವು ಇಂದು ಕಲಿತದ್ದು ಟೇಲರ್ನ ಸೂತ್ರ ಮತ್ತು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಭೇದಾತ್ಮಕ ಕಲನಶಾಸ್ತ್ರದಲ್ಲಿ ನ ಬಹಳ ಮುಖ್ಯವಾದ ವಿಷಯ ಆದ್ದರಿಂದ ಒಂದು ಫಂಕ್ಷನ್ ಕಾರ್ಯ ಸ್ಮೂತ್ ಮೆದು ಆಗಿದ್ದರೆ ನಾವು ಅದನ್ನು ಎಂದು ಬರೆಯಬಹುದು ಆದ್ದರಿಂದ ಜೊತೆಗೆ ಈ ಪದವನ್ನು ತೆಗೆದುಕೊಳ್ಳಬೇಕು ಹಾಗೂ ಇದನ್ನು ರಿಮೈಂಡರ್ ಉಳಿದ ಪದ ಎಂದು ಕರೆಯಲಾಗುತ್ತದೆ ಮತ್ತು ರಿಮೈಂಡರ್ ಉಳಿದ ಪದದ ಒಂದು ರೂಪವಾಗಿದೆ ನಾವು ಈ ಪಾಲಿನೋಮಿಯಲ್ನ್ನು ಬಹುಪದವನ್ನು ಟೇಲರ್ನ ಪಾಲಿನೋಮಿಯಲ್ ಬಹುಪದ ಎಂದು ಕರೆಯುತ್ತೇವೆ ಇದರ ಸಂಪೂರ್ಣ ಫಲಿತಾಂಶವನ್ನು ಟೇಲರ್ನ ಸೂತ್ರ ಎಂದು ಕರೆಯಲಾಗುತ್ತದೆ ಮತ್ತು ನಾವು as ಎಂದು ಗಮನಿಸಿದ್ದೇವೆ ನಂತರ ನಾವು ಈ ಟೇಲರ್ನ ಸೂತ್ರವನ್ನು ಸರಣಿಯ ಪರಿಭಾಷೆಯಲ್ಲಿ ಬರೆದು ಟೇಲರ್ ಸರಣಿ ಎಂದು ಕರೆಯಲಾಗುತ್ತದೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು